ನಮಸ್ಕಾರ ಮೆಕ್ಯಾನೊಬಯಾಲಜಿ ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ಕೋರ್ಸ್ ನ ನಮ್ಮ ಮೊದಲ ಉಪನ್ಯಾಸಕ್ಕೆ ಸ್ವಾಗತ ಹಾಗಾದರೆ ಮೆಕ್ಯಾನೊಬಯಾಲಜಿ ಎಂದರೇನು ಹೆಸರೇ ಸೂಚಿಸುವಂತೆ ನೀವು ಮೆಕ್ಯಾನೊ ಮತ್ತು ಜೀವಶಾಸ್ತ್ರ ಘಟಕವನ್ನು ಹೊಂದಿದ್ದೀರಿ ಮೆಕ್ಯಾನೊ ಬಹುಶಃ ಜೀವಶಾಸ್ತ್ರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯಂತ್ರಶಾಸ್ತ್ರವಿದೆ ಎಂಬ ಸೂಚನೆಗಳನ್ನು ಹೊಂದಿರಬಹುದು ಮೆಕ್ಯಾನೊಬಯಾಲಜಿ ಪದವನ್ನು ಒಡೆಯಬೇಕಾದರೆ ನಾನು ಅದನ್ನು ಮೆಕ್ಯಾನಿಕ್ಸ್ ಮತ್ತು ಜೀವಶಾಸ್ತ್ರ ಎಂಬ ಎರಡು ಪದಗಳಾಗಿ ವಿಂಗಡಿಸಬಹುದು ಆದ್ದರಿಂದ ಭೌತಶಾಸ್ತ್ರ ಅಥವಾ ಯಂತ್ರಶಾಸ್ತ್ರವು ಹೇಗೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೀವು ಪ್ರಯತ್ನಿಸುವ ವಿಧಾನ ಅಥವಾ ವಿವಿಧ ಅನ್ವಯಿಕೆಗಳಿಗೆ ಜೀವಶಾಸ್ತ್ರವನ್ನು ಎಂಜಿನಿಯರ್ ಮಾಡಲು ಭೌತಶಾಸ್ತ್ರವನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಇದು ಅರ್ಥೈಸಬಹುದು ಹಾಗಾದರೆ ಜೀವಶಾಸ್ತ್ರದಲ್ಲಿ ಯಂತ್ರಶಾಸ್ತ್ರ ಏಕೆ ಮುಖ್ಯ ಜೀನೋಮಿಕ್ಸ್ ಉದಯವಾದಾಗಿನಿಂದ ನೀವು ಪ್ರೋಟೀನ್ ಗಳಿಗೆ ಎನ್ಕೋಡ್ ಮಾಡುವ ಸಾವಿರಾರು ವಂಶವಾಹಿಗಳ ಬಗ್ಗೆ ಮಾಹಿತಿ ಹೊಂದಿದ್ದೀರಿ ಆದರೆ ಈ ಪ್ರೋಟೀನ್ ಗಳು ಯಾವಾಗಲೂ ಜೀವಕೋಶಗಳಲ್ಲಿ ಇರುವುದಿಲ್ಲ ಮತ್ತು ಅವು ಸ್ಪೇಸಿಯೊ ಟೆಂಪರಲ್ ನಿಯಂತ್ರಣದಲ್ಲಿವೆ ಆದ್ದರಿಂದ ಅವು ಎಲ್ಲಿ ಅಸ್ತಿತ್ವದಲ್ಲಿವೆ ಅವುಗಳನ್ನು ಎಲ್ಲಿ ಸ್ಥಳೀಕರಿಸಲಾಗಿದೆ ಅದು ಹೇಗೆ ಸಂವಹಿಸುತ್ತದೆ ಮತ್ತು ಯಾವ ಪ್ರಕ್ರಿಯೆಗಳಲ್ಲಿ ಮಧ್ಯಸ್ಥಿಕೆ ವಹಿಸುತ್ತದೆ ಎಂಬುದು ಮತ್ತು ಈ ಪ್ರೋಟೀನ್ ಗಳು ವಿವಿಧ ಸೆಲ್ಯುಲಾರ್ ಪ್ರಕ್ರಿಯೆಗಳಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದರ ಕುರಿತು ಅರ್ಥಮಾಡಿಕೊಳ್ಳಲು ಮತ್ತು ಪುನರ್ನಿರ್ಮಿಸಲು ಮುಖ್ಯವಾಗಿದೆ

ಈಗ ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳಿ ಇಮ್ಯುನೊಲಾಜಿ ಅಧ್ಯಯನಗಳಿಂದ ನೀವು ಕಲಿತದ್ದು ನಿಮ್ಮಲ್ಲಿ ನ್ಯೂಟ್ರೋಫಿಲ್ ಗಳಿವೆ ಅದು ಬ್ಯಾಕ್ಟೀರಿಯಾ ದಂತಹ ವಿದೇಶಿ ದೇಹಗಳನ್ನು ವಾಸ್ತವವಾಗಿ ತಿನ್ನುತ್ತದೆ ಆದ್ದರಿಂದ ನೀವು ಯೂಟ್ಯೂಬ್ ಗೆ ಹೋದರೆ ಮತ್ತು ನ್ಯೂಟ್ರೋಫಿಲ್ ತಿನ್ನುವ ಬ್ಯಾಕ್ಟೀರಿಯಾ ಎಂದು ಹೇಳುವ ವೀಡಿಯೊ ಗಳಿಗಾಗಿ ನೀವು ಹುಡುಕಿದರೆ ವಿವಿಧ ಚಲನಚಿತ್ರಗಳನ್ನು ನೋಡುತ್ತೀರಿ ಮತ್ತು ನೀವು ಅವುಗಳಲ್ಲಿ ಯಾವುದನ್ನಾದರೂ ವೀಕ್ಷಿಸಲು ಪ್ರಾರಂಭಿಸಿದರೆ ನೀವು ಕಂಡುಕೊಳ್ಳುವುದು ಈ ರೀತಿಯ ಚಿತ್ರಗಳು ನ್ಯೂಟ್ರೋಫಿಲ್ ಇದೆ ಒಂದು ಸಣ್ಣ ಬ್ಯಾಕ್ಟೀರಿಯಾ ಇದೆ ಮತ್ತು ಇವುಗಳಿಂದ ಸುತ್ತುವರೆದಿರುವ ಆರ್ಬಿಸಿ ಗಳು ಇರುತ್ತವೆ ಇದು ನಿಮ್ಮ ನ್ಯೂಟ್ರೋಫಿಲ್ ಮತ್ತು ಇದು ನಿಮ್ಮ ಬ್ಯಾಕ್ಟೀರಿಯಾ ಎಂದು ತೋರಿಸಲಾಗಿದೆ ನೀವು ಚಿತ್ರವನ್ನು ನೋಡಿದರೆ ಈ ಫಾಗೊಸೈಟೋಸಿಸ್ ತತ್ಕ್ಷಣದಲ್ಲ ಎಂದು ಭಾವಿಸುವಿರಿ ಆದ್ದರಿಂದ ಈ ಚಿತ್ರಗಳಲ್ಲಿ ನೀವು ಕಾಣುವುದು ಬ್ಯಾಕ್ಟೀರಿಯಾ ದ ಸ್ಥಾನ ಅಥವಾ ಬ್ಯಾಕ್ಟೀರಿಯಾ ದ ನ್ಯೂಟ್ರೋಫಿಲ್ ಸ್ಥಾನಗಳು ಬಾಹ್ಯಾಕಾಶದಲ್ಲಿ ಸ್ಥಿರವಾಗಿಲ್ಲ ಎಂದು ಮತ್ತು ಬ್ಯಾಕ್ಟೀರಿಯಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ನ್ಯೂಟ್ರೋಫಿಲ್ ಬ್ಯಾಕ್ಟೀರಿಯಾ ವನ್ನು ಬೆನ್ನಟ್ಟುತ್ತದೆ ಎಂದು ತಿಳಿಯುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯು ಅಕ್ಷರಶಃ ಕಳ್ಳನನ್ನು ಬೆನ್ನಟ್ಟುವ ಪೋಲೀಸ್ ನಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಬ್ಯಾಕ್ಟೀರಿಯಾ ದ ಉಪಸ್ಥಿತಿಯು ನ್ಯೂಟ್ರೋಫಿಲ್ ನಿಂದ ಗ್ರಹಿಸಲ್ಪಡುತ್ತದೆ ಮತ್ತು ಇದು ಕೀಮೋಟಾಕ್ಸಿಸ್ ಅನ್ನು ಪ್ರೇರೇಪಿಸುತ್ತದೆ ಎಂದು ಅದು ತಿರುಗುತ್ತದೆ ಆದ್ದರಿಂದ ಬ್ಯಾಕ್ಟೀರಿಯಾ ವು ವಾಸ್ತವವಾಗಿ ಕೆಲವು ಕೀಮೋಕೈನ್ ಗಳನ್ನು ಕಳುಹಿಸುತ್ತದೆ ಅದು ನ್ಯೂಟ್ರೋಫಿಲ್ನಿಂದ ಗ್ರಹಿಸಲ್ಪಡುತ್ತದೆ ಮತ್ತು ನ್ಯೂಟ್ರೋಫಿಲ್ ರಾಸಾಯನಿಕ ಕ್ಷೇತ್ರದ ದಿಕ್ಕಿನಲ್ಲಿ ಚಲಿಸುತ್ತದೆ ಆದ್ದರಿಂದ ಈ ಕೀಮೋಟಾಕ್ಸಿಸ್ ನ್ಯೂಟ್ರೋಫಿಲ್ ನ ಜೀವಕೋಶದ ಆಕಾರದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಜೈವಿಕ ಪ್ರಕ್ರಿಯೆಯಲ್ಲಿ ಉತ್ತಮವಾಗಿ ಭಾಗವಹಿಸುವ ನಾಟಕದಲ್ಲಿ ಸಾಕಷ್ಟು ಡೈನಾಮಿಕ್ಸ್ ಅಥವಾ ಮೆಕ್ಯಾನಿಕ್ಸ್ ಇದೆ ಆದ್ದರಿಂದ ಸಂಕ್ಷಿಪ್ತವಾಗಿ ನಿಮ್ಮ ಯಾಂತ್ರಿಕ ಜೀವಶಾಸ್ತ್ರ ಇದು ಅಂತರಶಿಕ್ಷಣ ಕ್ಷೇತ್ರವಾಗಿದೆ ಸಾಂಪ್ರದಾಯಿಕ ಜೀವಶಾಸ್ತ್ರಜ್ಞನಿಗೆ ಯಾವ ಅಣುಗಳು ಕಾರ್ಯನಿರ್ವಹಿಸುತ್ತಿವೆ ಎಂಬುದು ಪ್ರಸ್ತುತತೆಯ ಪ್ರಶ್ನೆಯಾಗಿರಬಹುದು ಆದರೆ ಭೌತವಿಜ್ಞಾನಿ ಒಂದು ಪ್ರಶ್ನೆಯನ್ನು ಕೇಳಬಹುದು ಅದು ಬ್ಯಾಕ್ಟೀರಿಯಂ ನ ಆಕಾರವು ದುಂಡಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಒಂದರಿಂದ ಎರಡು ಮೈಕ್ರಾನ್ ಉದ್ದವನ್ನು ಹೊಂದಿರುತ್ತದೆ ಮತ್ತು ಅದು ಮುಖ್ಯವಾ ಅಥವಾ ಇಲ್ಲವೇ ಎಂದು ಯೋಚಿಸಬಹುದು ಏಕೆಂದರೆ ನೀವು ದೀರ್ಘಕಾಲದವರೆಗೆ ಫಾಗೊಸೈಟೋಸಿಸ್ ನ ಘಟನೆಯನ್ನು ಗಮನಿಸಿದರೆ ನ್ಯೂಟ್ರೋಫಿಲ್ ಬ್ಯಾಕ್ಟೀರಿಯಾ ವನ್ನು ತಿನ್ನುವುದಿಲ್ಲ ಬದಲಿಗೆ ನ್ಯೂಟ್ರೋಫಿಲ್ ಅದನ್ನು ಮುಚ್ಚುವ ಮೂಲಕ ಮತ್ತು ಅಂತಿಮವಾಗಿ ಗಲ್ಪ್ ಮಾಡುವ ಸಂರಚನಾ ವಿಧಾನವನ್ನು ಬಳಸುತ್ತದೆ ಆದ್ದರಿಂದ ಫಾಗೊಸೈಟೋಸಿಸ್ ಪ್ರಕ್ರಿಯೆಯಲ್ಲಿ ಬ್ಯಾಕ್ಟೀರಿಯಾದ ಆಕಾರವು ಸಹಜವಾಗಿ ಆಸಕ್ತಿದಾಯಕವಾಗಿದೆ ನೀವು ಪಾಲಿಸ್ಟೈರೀನ್ ಮಣಿ ಹೊಂದಿದ್ದರೆ ಫಾಗೊಸೈಟೋಸಿಸ್ ನ ಡೈನಾಮಿಕ್ಸ್ ವಿಭಿನ್ನವಾಗುತ್ತಿತ್ತು ಆದ್ದರಿಂದ ಕೋಶಕದ ಗಾತ್ರ ಮತ್ತು ಅದರ ಗಟ್ಟಿಯಾದ ರಚನೆಯು ಮುಖ್ಯವಾಗುತ್ತದೆ ಮತ್ತಷ್ಟು ನಾವು ಒಂದು ಹಂತದಲ್ಲಿ ದೊಡ್ಡದಾದ ಮಣಿಯನ್ನು ತೆಗೆದುಕೊಂಡು ಪ್ರಯೋಗ ಮಾಡಿದರೆ ನ್ಯೂಟ್ರೋಫಿಲ್ ವಾಸ್ತವವಾಗಿ ಬಿಟ್ಟುಬಿಡುತ್ತದೆ ಮತ್ತು ಕೆಲಸ ಮಾಡುವುದಿಲ್ಲ ಮತ್ತು ಫಾಗೊಸೈಟೋಸಿಸ್ ವಿಫಲಗೊಳ್ಳುತ್ತದೆ ನಂತರ ಮೇಲಿನ ಚರ್ಚೆಗೆ ಸಂಬಂಧಿಸಿದಂತೆ ಸೀಮಿತತೆಯ ಪರಿಣಾಮ ಏನು ಎಂದು ನೀವು ಕೇಳಬಹುದು ಸೀಮಿತತೆಯಿಂದ ನಾನು ಏನು ಅರ್ಥಮಾಡಿಕೊಳ್ಳುತ್ತೇನೆ ಸ್ಲೈಡ್ ಅನ್ನು ಗಮನಿಸಿ ಸಮಯ 0952 ಆದ್ದರಿಂದ ಕೆಲವು ಇಸಿಎಂ ಅಥವಾ 1 ರಿಂದ 30 ಮೈಕ್ರಾನ್ ಗಳವರೆಗಿನ ಗಾತ್ರದ ರಂಧ್ರಗಳನ್ನು ಹೊಂದಿರುವ ಸ್ಟ್ರೋಮಾ ದಲ್ಲಿ ಅದೇ ಪ್ರಕ್ರಿಯೆಯು ಸಂಭವಿಸುತ್ತದೆ ಏಕೆಂದರೆ ಇನ್ವಿವೊ ದಲ್ಲಿ ಯಾವುದೇ ಖಾಲಿ ಸ್ಥಳ ಲಭ್ಯವಿರುವುದಿಲ್ಲ ಆದ್ದರಿಂದ ಕೋಶವು ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಮೂಲಕ ಬ್ಯಾಕ್ಟೀರಿಯಾ ವನ್ನು ಟ್ರ್ಯಾಕ್ ಮಾಡುತ್ತಿರುವಾಗ ಮತ್ತು ಸೀಮಿತ ಜಾಗದ ಮೂಲಕ ಚಲಿಸಬೇಕಾದರೆ ಪ್ರಕ್ರಿಯೆಯು ಹೇಗೆ ಸಂಭವಿಸುತ್ತದೆ ಎಂದು ತಿಳಿಯುವುದು ಆಸಕ್ತಿದಾಯಕವಾಗಿದೆ ಈ ಕೀಮೋಟಾಕ್ಸಿಸ್ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದು ತಿಳಿಯುವುದು ಸಹ ಆಸಕ್ತಿದಾಯಕವಾಗಿದೆ ಆದ್ದರಿಂದ ಕೀಮೋಟಾಕ್ಸಿಸ್ ಪ್ರಕ್ರಿಯೆಯು ಎಷ್ಟು ವೇಗವಾಗಿ ಪೂರ್ಣಗೊಳ್ಳುತ್ತದೆ ಎಂಬ ದೃಷ್ಟಿಯಿಂದ ಕೀಮೋಕೈನ್ ಸಾಂದ್ರತೆಯು ಹೇಗೆ ಮುಖ್ಯವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮತ್ತು ರಚನೆ ಕಾರ್ಯ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಲು ನೀವು ಯಾಂತ್ರಿಕ ಜೀವಶಾಸ್ತ್ರವನ್ನು ಸಹ ಬಳಸಬಹುದು ನೀವು ಪಕ್ಷಿಯ ರೆಕ್ಕೆಗಳನ್ನು ಉದಾಹರಣೆಯಾಗಿ ನೋಡಿದರೆ ಮೂಳೆಯ ರಚನೆಯು ನಿರಂತರವಾಗಿದೆ ಎಂದು ಮತ್ತು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಯಾವುದೇ ರಂಧ್ರಗಳಿಲ್ಲ ಎಂದು ತಿಳಿಯುತ್ತದೆ ಆದರೆ ನಾನು ಇಲ್ಲಿ ಚಿತ್ರವನ್ನು ಎಳೆದ ರೀತಿಯಲ್ಲಿ ಜೇನುಗೂಡಿನಂತೆಯೇ ರಂಧ್ರಗಳಿವೆ ಎಂದು ನೀವು ನೋಡುತ್ತೀರಿ ಇದರಿಂದ ನಾವು ಅರ್ಥಮಾಡಿಕೊಳ್ಳುವುದು ಏನೆಂದರೆ ಹಾರುವ ಸಾಮರ್ಥ್ಯವನ್ನು ಸಾಧಿಸಲು ಪಕ್ಷಿಗಳ ರೆಕ್ಕೆ ಮೂಳೆಗಳು ಬಲವಾಗಿರಬೇಕು ಮತ್ತು ಅದೇ ಸಮಯದಲ್ಲಿ ಕಡಿಮೆ ತೂಕವನ್ನು ಹೊಂದಿರಬೇಕು ಆದ್ದರಿಂದ ಪಕ್ಷಿ ಹಾರಾಟದ ರಚನೆಯ ಕಾರ್ಯವನ್ನು ಅರ್ಥಮಾಡಿಕೊಳ್ಳಲು ನಾವು ಸಾಮಾನ್ಯವಾಗಿ ಸಂಯೋಜಿಸುವ ಎರಡು ಉದ್ದೇಶಗಳು ಯಾವುವು ಅಂದರೆ ಹೆಚ್ಚಿನ ಪ್ರಮಾಣದ ವಸ್ತು ಮತ್ತು ಬಲವಾದ ಸ್ವಭಾವ ಆದರೆ ವಸ್ತುಗಳ ಪ್ರಮಾಣವು ಹೆಚ್ಚು ಇದ್ದರೆ ಅದು ಭಾರವಾಗುತ್ತದೆ ಮತ್ತು ಹಕ್ಕಿಯ ಹಾರಾಟದ ಸಾಮರ್ಥ್ಯವನ್ನು ರಾಜಿ ಮಾಡುತ್ತದೆ ಮತ್ತು ಹಾರಲು ಸಾಧ್ಯವಿಲ್ಲ ಆದ್ದರಿಂದ ರಚನೆ ಕಾರ್ಯ ಸಂಬಂಧದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಇದು ಉತ್ತಮ ಉದಾಹರಣೆಯಾಗಿದೆ ಮತ್ತು ಅವು ಪರಸ್ಪರ ಸಂಬಂಧ ಹೊಂದಿವೆ ಎಂದು ತಿಳಿಯುತ್ತದೆ ನೀವು ಇನ್ನೊಂದು ಉದಾಹರಣೆಯ ಬಗ್ಗೆ ಯೋಚಿಸಿದರೆ ನಾನು ಸೆಲ್ ಸಾರ್ಟರ್ ಬಗ್ಗೆ ಮಾತನಾಡುತ್ತೇನೆ ಸೆಲ್ ಸಾರ್ಟರ್ ಉದಾಹರಣೆಯಾಗಿ ಏಕೆ ಸೆಲ್ ಸಾರ್ಟರ್ ಏನು ಮಾಡುತ್ತದೆ ಎಫ್ಎಸಿಎಸ್ ಎಂದು ಸಂಕ್ಷೇಪಿಸಿರುವ ಫ್ಲೋರೊಸೆನ್ಸ್ ನೆರವಿನ ಕೋಶ ವಿಂಗಡಣೆಯ ಬಗ್ಗೆ ನೀವು ಕೇಳಿದ್ದೀರಿ ಎಂದು ನಾನು ನಂಬುತ್ತೇನೆ ಆದ್ದರಿಂದ ಎಫ್ಎಸಿಎಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನೀವು ಎರಡು ಜನಸಂಖ್ಯೆಯ ಕೋಶಗಳನ್ನು ತೆಗೆದುಕೊಂಡಿದ್ದರೆ ಅಲ್ಲಿ ಪ್ರತಿಯೊಂದು ಗುಂಪಿನ ಜೀವಕೋಶಗಳ ಮೇಲ್ಮೈ ಗುರುತುಗಳು ವಿಭಿನ್ನವಾಗಿವೆ ಮತ್ತು ನಂತರ ನೀವು ವಿಭಿನ್ನ ಮೇಲ್ಮೈ ಗುರುತುಗಳನ್ನು ತೋರಿಸುವ ಈ ಪ್ರತ್ಯೇಕ ಉಪ ಜನಸಂಖ್ಯೆಗಳನ್ನು ಲೇಬಲ್ ಮಾಡಬಹುದು ಮತ್ತು ನಂತರ ಪ್ರತಿದೀಪಕತೆಯನ್ನು ಬಳಸಿ ಕೋಶಗಳನ್ನು ಗುಂಪುಗಳಾಗಿ ವಿಂಗಡಿಸಲು ಬಳಸಲಾಗುತ್ತದೆ ಆದಾಗ್ಯೂ ಮೇಲ್ಮೈ ಮಾರ್ಕರ್ ಪ್ರೊಫೈಲ್ ನನಗೆ ತಿಳಿದಿದ್ದರೆ ಇದು ಕೆಲಸ ಮಾಡುತ್ತದೆ ಆದರೆ ನಿಮಗೆ ಮೇಲ್ಮೈ ಮಾರ್ಕರ್ ಪ್ರೊಫೈಲ್ ತಿಳಿದಿಲ್ಲದಿದ್ದರೆ ನೀವು ಕೋಶಗಳ ವಿರೂಪತೆಯ ಬಗ್ಗೆ ಮಾತ್ರ ಮಾಹಿತಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ಕ್ಯಾನ್ಸರ್ನ ಲ್ಲಿ ಉದಾಹರಣೆಯಾಗಿ ಸಿಟಿಸಿ ಗಳು ಎಂದು ಕರೆಯಲ್ಪಡುವ ಜೀವಕೋಶಗಳ ಜನಸಂಖ್ಯೆ ಇದೆ ಎಂದು ನಮಗೆ ತಿಳಿದಿದೆ ಈ ಕೋಶಗಳು ಚಿಕ್ಕದಾಗಿದೆ ಮತ್ತು ಕೆಲವೇ ಕೆಲವು ಪರಿಚಲನೆಯ ಗೆಡ್ಡೆ ಕೋಶಗಳಾಗಿವೆ ಆದ್ದರಿಂದ ಈ ರಕ್ತಪರಿಚಲನೆಯ ಗೆಡ್ಡೆಯ ಕೋಶಗಳನ್ನು ಇತರ ರಕ್ತ ಕಣಗಳಿಂದ ಹೇಗೆ ಪ್ರತ್ಯೇಕಿಸುವುದು ಎಂಬುದು ಪ್ರಶ್ನೆ ಆದ್ದರಿಂದ ಸಂಶೋಧಕರು ಬಳಸುವ ಒಂದು ವಿಧಾನವೆಂದರೆ ಜೀವಕೋಶದ ಜನಸಂಖ್ಯೆಯನ್ನು ವಿರೂಪತೆ ಅಥವಾ ಗಾತ್ರದ ಆಧಾರದ ಮೇಲೆ ಬೇರ್ಪಡಿಸುವ ತಂತ್ರವನ್ನು ಬಳಸುವುದು ಆದ್ದರಿಂದ ನನ್ನ ಬಳಿ ಒಂದು ಸಾಧನವಿದೆ ಎಂದು ಹೇಳೋಣ ಆದ್ದರಿಂದ ಈ ಸಾಧನದಲ್ಲಿ ಇವು ಸ್ತಂಭಗಳಾಗಿವೆ ಮತ್ತು ನೀವು ಬದಲಾಯಿಸುತ್ತಿರುವುದು ಕಂಬದ ಗಾತ್ರ ಸ್ತಂಭಗಳ ವ್ಯಾಸ ಮತ್ತು ಕಂಬಗಳ ನಡುವಿನ ಅಂತರ ನಾನು ಅಂತರವನ್ನು ಸೆಳೆಯಬೇಕಾದರೆ ಅದು ಅಂತರದ ಕಾರ್ಯಕ್ಕೆ ಸಂಬಂಧಿಸಿದಂತೆ ಕಡಿಮೆಯಾಗುತ್ತದೆ ಆದ್ದರಿಂದ ನೀವು ಎರಡು ದೊಡ್ಡ ಜನಸಂಖ್ಯೆಯ ಕೋಶಗಳನ್ನು ಹೊಂದಿದ್ದರೆ ಅಲ್ಲಿ ಒಂದು ಕೋಶ ಗುಂಪು ದೊಡ್ಡದಾಗಿದೆ ಮತ್ತು ಅವು ಗಟ್ಟಿಯಾಗಿರುತ್ತವೆ ಇದರರ್ಥ ಅವು ಹೆಚ್ಚು ವಿರೂಪಗೊಂಡಿಲ್ಲ ಮತ್ತು ಇನ್ನೊಂದು ಸಣ್ಣ ಮತ್ತು ಮೃದುವಾಗಿರುತ್ತದೆ ಮತ್ತು ಇದು ಗಾತ್ರ ಮತ್ತು ಗಟ್ಟಿಯಾದ ವಿಷಯದಲ್ಲಿ ಮಧ್ಯಂತರವಾಗಿರುತ್ತದೆ ಎಂದು ತಿಳಿಯಬಹುದು ಆದ್ದರಿಂದ ಕೋಶಗಳನ್ನು ಅಡ್ಡಲಾಗಿ ಹರಿಯಲು ಅನುಮತಿಸುವ ಮೂಲಕ ನೀವು ಈ ಸಾಧನಗಳನ್ನು ಬಳಸಬಹುದು ಮತ್ತು ಅವು ತ್ರಿಜ್ಯ ಐ ನೊಂದಿಗೆ ಮೂರು ಪದರಗಳನ್ನು ಹೊಂದಿದ್ದರೆ ಆರ್ 1 ಆರ್ 2 ಮತ್ತು ಆರ್ 3 ಅನ್ನು ವರ್ಗೀಕರಿಸಲಾಗುತ್ತದೆ ಎಸ್ 1 ಆರ್ 1 ಗಿಂತ ಕಡಿಮೆಯಿದ್ದರೆ ಮತ್ತು ಈ ಕೋಶವು ಗಟ್ಟಿಯಾಗಿದ್ದರೆ ಮೊದಲ ಪದರದಲ್ಲಿ ಒಂದು ರೀತಿಯ ಜೀವಕೋಶದ ಜನಸಂಖ್ಯೆಯನ್ನು ಸೆರೆಹಿಡಿಯಲಾಗುತ್ತದೆ ಅದೇ ರೀತಿ ಎರಡನೇ ಪದರದಲ್ಲಿ ಮಧ್ಯಂತರ ಜೀವಕೋಶದ ಜನಸಂಖ್ಯೆ ಸೆರೆಹಿಡಿಯಲ್ಪಡುತ್ತದೆ ಮತ್ತು ಜೀವಕೋಶದ ಜನಸಂಖ್ಯೆಯ ಮೂರನೇ ಪದರವು ಸಣ್ಣ ಕೋಶಗಳಾಗಿ ಹರಿಯುತ್ತದೆ ಆದ್ದರಿಂದ ಈ ವಿರೂಪಗಳು ಅಥವಾ ಗಾತ್ರವು ಪ್ರಾಯೋಗಿಕವಾಗಿ ವಿಭಿನ್ನವಾಗಿದ್ದರೆ ಇದು ಜೀವಕೋಶಗಳ ಉಪ ಜನಸಂಖ್ಯೆಯನ್ನು ಹೊಂದಿರುವ ಬಹು ಕೋಶ ಜನಸಂಖ್ಯೆಯನ್ನು ಬೇರ್ಪಡಿಸುವ ಒಂದು ಮಾರ್ಗವಾಗಿದೆ ಆದ್ದರಿಂದ ಮೆಕ್ಯಾನೊಬಯಾಲಜಿ ಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇನ್ವಿವೊ ಸಂದರ್ಭಗಳಲ್ಲಿ ಉದ್ಭವಿಸುವ ಶಕ್ತಿಗಳನ್ನು ಕೋಶಗಳು ಹೇಗೆ ಪತ್ತೆ ಮಾಡುತ್ತದೆ ಮಾರ್ಪಡಿಸುತ್ತವೆ ಮತ್ತು ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ನೋಡುವ ಅಧ್ಯಯನ ಕ್ಷೇತ್ರವಾಗಿದೆ ಶಕ್ತಿಗಳು ಹೇಗೆ ಹರಡುತ್ತವೆ ಮತ್ತು ಜೀವಕೋಶಗಳು ಮತ್ತು ಅಂಗಾಂಶಗಳ ಯಾಂತ್ರಿಕ ಗುಣಲಕ್ಷಣಗಳು ಕಾರ್ಯದೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಮತ್ತು ವಿವಿಧ ರೋಗಗಳಲ್ಲಿ ಈ ಗುಣಲಕ್ಷಣಗಳನ್ನು ಹೇಗೆ ಬದಲಾಯಿಸಲಾಗುತ್ತದೆ ಎಂಬುದನ್ನು ತಿಳಿಯಬಹುದು ಆದ್ದರಿಂದ ಈ ಕ್ಷೇತ್ರವು ಶರೀರಶಾಸ್ತ್ರ ಮತ್ತು ರೋಗಗಳಿಗೆ ಸಂಬಂಧಿಸಿದೆ ಮತ್ತು ಇದು ಅಂತರಶಿಕ್ಷಣ ಪ್ರದೇಶವಾಗಿದ್ದು ಇದು ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳ ತತ್ವಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಕೋರ್ಸ್ ನಲ್ಲಿ ನೀವು ಕಲಿಯುತ್ತಿರುವುದು ಮೆಕ್ಯಾನೊ ಟ್ರಾನ್ಸ್ಡಕ್ಷನ್ ನ ಜೈವಿಕ ಭೌತಿಕ ಮತ್ತು ಜೈವಿಕ ಎಂಜಿನಿಯರಿಂಗ್ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ ಆದ್ದರಿಂದ ಜೀವಕೋಶಗಳಿಂದ ಭೌತಿಕ ಶಕ್ತಿಗಳು ಹೇಗೆ ಗ್ರಹಿಸಲ್ಪಡುತ್ತವೆ ಮತ್ತು ಅದು ಉಪ ಸೆಲ್ಯುಲಾರ್ ಜೀವರಾಸಾಯನಿಕತೆ ಮತ್ತು ಸಂಪೂರ್ಣ ಜೀವಕೋಶದ ನಡವಳಿಕೆಯನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನಾನು ಚರ್ಚಿಸುತ್ತೇನೆ ಕೋಶ ಯಾಂತ್ರಿಕ ಗುಣಲಕ್ಷಣಗಳ ಬಲ ಕುಶಲತೆ ಮತ್ತು ಅಳತೆಗಾಗಿ ಹೊಸದಾಗಿ ವಿನ್ಯಾಸಗೊಳಿಸಲಾದ ತಂತ್ರಜ್ಞಾನಗಳ ಬಗ್ಗೆಯೂ ನಾನು ಚರ್ಚಿಸುತ್ತೇನೆ ಇದಲ್ಲದೆ ಕಾಂಡಕೋಶವನ್ನು ನಿಯಂತ್ರಿಸುವಲ್ಲಿ ಮತ್ತು ರೋಗಗಳಲ್ಲಿ ಮೆಕ್ಯಾನೊ ವಹಿವಾಟಿನ ಪಾತ್ರದ ಬಗ್ಗೆ ನಾನು ಚರ್ಚಿಸುತ್ತೇನೆ ನಾನು ಕ್ಯಾನ್ಸರ್ ಸ್ನಾಯುವಿನ ಡಿಸ್ಟ್ರೋಫಿ ಮತ್ತು ಅಪಧಮನಿ ಕಾಠಿಣ್ಯದ ಬಗ್ಗೆ ಮೂರು ಪ್ರಮುಖ ಉದಾಹರಣೆಗಳಾಗಿ ಚರ್ಚಿಸುತ್ತೇನೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಈ ಕೋರ್ಸ್ ಸಂಶೋಧನಾ ಆಧಾರಿತವಾಗಿದೆ ಕೋರ್ಸ್ ಸಂಶೋಧನಾ ಆಧಾರಿತವಾಗಿದೆ ಎಂದು ಪುನರುಚ್ಚರಿಸು ಆದ್ದರಿಂದ ಹೆಚ್ಚಿನ ಪಠ್ಯ ಸಾಮಗ್ರಿಗಳು ಸಂಶೋಧನಾ ಪತ್ರಿಕೆಗಳಿಂದ ಬರುತ್ತವೆ ಮತ್ತು ಅದನ್ನು ನೀವು ಡೌನ್ಲೋಡ್ ಮಾಡಿ ಓದಬೇಕು ಆದ್ದರಿಂದ ಇಡೀ ಕೋರ್ಸ್ ನಲ್ಲಿ ನೀವು ಸುಮಾರು 20 ಸಂಶೋಧನಾ ಪ್ರಬಂಧಗಳನ್ನು ಓದಬೇಕಾಗಬಹುದು ಮತ್ತು ಯಾವುದೇ ಕೋಶ ಜೀವಶಾಸ್ತ್ರ ಪುಸ್ತಕವನ್ನು ಉಲ್ಲೇಖ ಪುಸ್ತಕವಾಗಿ ಬಳಸಬಹುದು ಆದ್ದರಿಂದ ಉದಾಹರಣೆಗೆ ಬ್ರೂಸ್ ಆಲ್ಬರ್ಟ್ಸ್ ಅಥವಾ ಕಾರ್ಪ್ ಅಥವಾ ಲೋಡಿಶ್ ಇವುಗಳಲ್ಲಿ ಯಾವುದಾದರೂ ನಾನು ಇತ್ತೀಚಿನ ಕೆಲವು ಜೀವಶಾಸ್ತ್ರ ಪುಸ್ತಕಗಳ ಉಲ್ಲೇಖವನ್ನು ನೀಡಲು ಬಯಸುತ್ತೇನೆ ಇವುಗಳನ್ನು ಹೆಚ್ಚು ಭೌತಶಾಸ್ತ್ರದ ದೃಷ್ಟಿಕೋನದಿಂದ ಬರೆಯಲಾಗಿದೆ ಇದರಲ್ಲಿ ಒಂದು ರಾಬ್ ಫಿಲಿಪ್ಸ್ ಕೊಂಡೆವ್ ಮತ್ತು ಜೂಲಿ ಥಿಯರಿಯಟ್ ಬರೆದ ಭೌತಿಕ ಜೀವಶಾಸ್ತ್ರ ಇದನ್ನು ಅಧ್ಯಯನ ಮಾಡಲು ಉಲ್ಲೇಖ ಪುಸ್ತಕವಾಗಿ ಬಳಸಬಹುದು ಆದ್ದರಿಂದ ಮೌಲ್ಯಮಾಪನದ ದೃಷ್ಟಿಯಿಂದ ಇದು ಉತ್ತಮ ಉಲ್ಲೇಖ ಪುಸ್ತಕವಾಗಿದೆ ನೀವು ನೀಡಿರುವ ಸಾಪ್ತಾಹಿಕ ನಿಯೋಜನೆಗಳಿಂದ 25 ಪ್ರತಿಶತದಷ್ಟು ಅಂಕಗಳನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಂತರ ಅಂತಿಮ ಪರೀಕ್ಷೆಯಿಂದ 75 ಪ್ರತಿಶತದಷ್ಟು ಅಂಕಗಳನ್ನು ಪಡೆಯುತ್ತೀರಿ ನೀವು ತಿಳಿದುಕೊಳ್ಳಬೇಕಾದ ಅಂಶವೆಂದರೆ ಅಂತಿಮ ಪರೀಕ್ಷೆಯ ಹೆಚ್ಚಿನ ಪ್ರಶ್ನೆಗಳು ಸಂಶೋಧನಾ ಪ್ರಬಂಧಗಳನ್ನು ಆಧರಿಸಿರುತ್ತವೆ ನೀವು ಸಂಶೋಧನಾ ಪ್ರಬಂಧಗಳನ್ನು ಓದದಿದ್ದರೆ ನಿಮಗೆ ಕೋರ್ಸ್ ಅನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಪುನರುಚ್ಚರಿಸುತ್ತೇನೆ ಏಕೆಂದರೆ ಅದರಲ್ಲಿ ಹೆಚ್ಚಿನವು ಸಂಶೋಧನಾ ಪ್ರಬಂಧಗಳಾಗಿವೆ ಮತ್ತು ಪಬ್ಮೆಡ್ ಡಾಟ್ ಕಾಮ್ನಿಂದ PUBMED com ಡೌನ್ಲೋಡ್ ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ಕೋರ್ಸ್ ನೊಂದಿಗೆ ಪ್ರಗತಿಯಲ್ಲಿರುವಾಗ ಪ್ರತಿ ಉಪನ್ಯಾಸದ ಕೊನೆಯಲ್ಲಿ ನಾನು ನಿಮಗೆ ಓದುವ ಕಾರ್ಯಯೋಜನೆಗಳನ್ನು ನೀಡುತ್ತೇನೆ ಆದ್ದರಿಂದ ಈ ಓದುವ ಕಾರ್ಯಯೋಜನೆಯು ಹಲವಾರು ಸಂಶೋಧನಾ ಪ್ರಬಂಧಗಳಾಗಿರುತ್ತದೆ ಇದರೊಂದಿಗೆ ನಾನು ನಿಮ್ಮ ಗಮನಕ್ಕೆ ಧನ್ಯವಾದಗಳು ಎಂದು ಹೇಳುತ್ತೇನೆ ಮತ್ತು ಪರಿಕಲ್ಪನೆಗಳನ್ನು ಕಲಿಸಲು ಮತ್ತು ಯಾಂತ್ರಿಕ ಜೀವಶಾಸ್ತ್ರ ಕ್ಷೇತ್ರಕ್ಕೆ ಪರಿಚಯಿಸಲು ನಾನು ಎದುರು ನೋಡುತ್ತೇನೆ ಧನ್ಯವಾದಗಳು ಶಬ್ದಸಂಗ್ರಹ